ಈಗ 2015ರಿಂದ ಉನ್ನತ ಶಿಕ್ಷಣದಲ್ಲಿ ಪ್ರಮುಖ ಬದಲಾವಣೆಗಳಾಗಿವೆ ಅದೇನೆಂದರೆ ಕಲಿಕೆಯು ಶಿಕ್ಷಕರ ಕೇಂದ್ರೀಕರಣದಿಂದ ಕಲಿಯುವವರ ಕೇಂದ್ರೀಕತೆಗೆ ಬದಲಾಗಿರುವುದು ಇದರ ಅರ್ಥವೇನೆಂದರೆ ಕಲಿಯುವವರು ಏನು ಕಲಿಯಬೇಕು ಮತ್ತು ಅವರು ಎಷ್ಟರ ಮಟ್ಟಿಗೆ ಕಲಿಯುತ್ತಿದ್ದಾರೆ ಎಂಬುದರ ಮೇಲೆ ಗಮನ ಕೇಂದ್ರೀಕರಿಸಬೇಕಾಗುತ್ತದೆ ಇದನ್ನು ನಾವು ಕಲಿಯುವವರ ಕೇಂದ್ರೀಕತೆ ಎಂದು ಕರೆಯುತ್ತೇವೆ ಮತ್ತು ವಿದ್ಯಾರ್ಥಿಯಿಂದ ನಿಗದಿತ ಫಲಿತಾಂಶವನ್ನು ಎಷ್ಟರಮಟ್ಟಿಗೆ ಸಾಧಿಸಲಾಗಿದೆ ಎಂಬುದರ ಆಧಾರದ ಮೇಲೆ ಕಲಿಕೆಯನ್ನು ಅಳೆಯಲಾಗುತ್ತದೆ ಅಥವಾ ಫಲಿತಾಂಶಗಳ ಸಾಧನೆಯ ಮಟ್ಟವು ಸೂಚನೆಗಳನ್ನು ಯೋಜಿಸಲು ಮತ್ತು ಕಾರ್ಯಗತಗೊಳಿಸಲು ಆಧಾರವಾಗಿದೆ ಎಂದು ಹೇಳಬಹುದು ಈಗ ಪ್ರಮುಖ ಬದಲಾವಣೆಯು ಮಾನ್ಯತೆಯ ಪ್ರಕ್ರಿಯೆಯಲ್ಲಿದೆ ಮಾನ್ಯತೆ ಎಂದರೆ ಕೆಲವು ಏಜೆನ್ಸಿಗಳು ನಡೆಯುತ್ತಿರುವ ಕಾರ್ಯಕ್ರಮವು ನೀಡಲಾದ ನಿರ್ದಿಷ್ಟ ಮಾನದಂಡಗಳನ್ನು ಪೂರೈಸುತ್ತಿದೆಯೇ ಎಂಬುದನ್ನು ಆಲಿಸುತ್ತದೆ ಈ ಮಾನದಂಡಗಳನ್ನು ಸಾಮಾನ್ಯವಾಗಿ ಸರ್ಕಾರದ ಏಜೆನ್ಸಿ ವ್ಯಾಖ್ಯಾನಿಸುತ್ತದೆ ಎಂಜಿನಿಯರಿಂಗ್ ಶಿಕ್ಷಣದದಲ್ಲಿ ಈ ಏಜೆನ್ಸಿ ರಾಷ್ಟ್ರೀಯ ಮಾನ್ಯತೆ ಮಂಡಳಿಯಾಗಿದೆ ಮತ್ತು ಸಾಮಾನ್ಯ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಇದು ಎನ್ಎಎಸಿ ಆಗಿದೆ ಈ ಮಂಡಳಿಯು ಏನು ಮಾಡುತ್ತದೆ ರಾಷ್ಟ್ರೀಯ ಮಾನ್ಯತೆ ಮಂಡಳಿ ಮಾನದಂಡಗಳನ್ನು ವ್ಯಾಖ್ಯಾನಿಸುತ್ತದೆ ಮತ್ತು ಒಂದು ಪ್ರೋಗ್ರಾಂ ನಿರ್ದಿಷ್ಟಪಡಿಸಿದ ಮಾನದಂಡಗಳನ್ನು ಎಷ್ಟರಮಟ್ಟಿಗೆ ಪೂರೈಸುತ್ತಿದೆ ಎಂಬುದನ್ನು ನಿರ್ಣಯಿಸುತ್ತದೆ ಇದು ಏಕೆ ಅಗತ್ಯ ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಖಾಸಗಿ ಅಥವಾ ಸಾರ್ವಜನಿಕ ಸಾಮಾಜಿಕ ಸಂಸ್ಥೆಯಾಗಿರುತ್ತದೆ ವಿದ್ಯಾರ್ಥಿಗಳಿಂದ ಹಿಡಿದು ಶಿಕ್ಷಕರು ಪೋಷಕರು ಸರ್ಕಾರಿ ಸಂಸ್ಥೆಗಳು ಹಾಗೂ ವಿಶ್ವವಿದ್ಯಾನಿಲಯಗಳು ಹೀಗೆ ಒಂದು ಸಂಸ್ಥೆಯಲ್ಲಿ ಹಲವಾರು ಮಧ್ಯಸ್ಥಗಾರರು ಇರುತ್ತಾರೆ ಮತ್ತು ನಿರ್ದಿಷ್ಟ ಸಾಮಾಜಿಕ ಸಂಸ್ಥೆ ತನ್ನ ಉದ್ದೇಶಿತ ಉದ್ದೇಶಗಳನ್ನು ಎಷ್ಟರಮಟ್ಟಿಗೆ ಪೂರೈಸುತ್ತಿದೆ ಎಂಬುದರ ಬಗ್ಗೆ ಹೊಣೆಗಾರರಿಗೆ ಅರಿವು ಮೂಡಿಸಬೇಕು ಮಾನ್ಯತೆಯ ಪ್ರಕ್ರಿಯೆಯು ಈ ಉದ್ದೇಶವನ್ನು ಪೂರೈಸುತ್ತದೆ ಎಂಜಿನಿಯರಿಂಗ್ ನಲ್ಲಿ ಯುಜಿ ಮತ್ತು ಪಿಜಿ ಕಾರ್ಯಕ್ರಮಗಳನ್ನು ನಡೆಸುವ ಹೆಚ್ಚಿನ ಉನ್ನತ ಶಿಕ್ಷಣ ಸಂಸ್ಥೆಗಳು ತಮ್ಮ ಕಾರ್ಯಕ್ರಮಗಳಿಗೆ ರಾಷ್ಟ್ರೀಯ ಮಾನ್ಯತೆ ಮಂಡಳಿಯ ಮಾನ್ಯತೆ ಪಡೆಯಲು ನಿರೀಕ್ಷಿಸುತ್ತಾರೆ ಯುಜಿ ಮತ್ತು ಪಿಜಿ ಮಟ್ಟದಲ್ಲಿ ಇಂಜಿನಿಯರಿಂಗ್ ಕಾರ್ಯಕ್ರಮಗಳು ರಾಷ್ಟ್ರೀಯ ಮಾನ್ಯತೆ ಮಂಡಳಿಯ ಎನ್ ಬಿಎ ಸಾಧಿಸುವ ಅಗತ್ಯವಿರುತ್ತದೆ ಹಾಗೂ ಅವು ನಿರಂತರವಾಗಿ ತಮ್ಮ ಕಾರ್ಯಕ್ಷಮತೆಯನ್ನು ವೃದ್ಧಿಸುತ್ತಿದ್ದಾರೆ ಎಂಬುದನ್ನು ಪ್ರದರ್ಶಿಸಬೇಕಾಗುತ್ತದೆ ಇಲ್ಲಿ ವ್ಯಾಖ್ಯಾನಿಸಿರುವ ಪ್ರೋಗ್ರಾಮ್ ಪರಿಣಾಮದ ಬಗ್ಗೆ ವಿಸ್ತಾರವಾಗಿ ಸ್ವಲ್ಪ ಸಮಯದ ಬಳಿಕ ತಿಳಿದುಕೊಳ್ಳೋಣ ಅನೇಕ ಉನ್ನತ ಶಿಕ್ಷಣ ಸಂಸ್ಥೆಗಳು ಎನ್ಎಎಸಿ ಮಾನ್ಯತೆ ಪಡೆಯಲು ಬಯಸುತ್ತವೆ NAAC ಎಂದರೆ ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತೆ ಮಂಡಳಿ ವ್ಯತ್ಯಾಸ ಏನಂದರೆ ಈ ಮಂಡಳಿಯು ಕೇವಲ ಸಾಂಸ್ಥಿಕ ಮಾನ್ಯತೆಯನ್ನು ಬಯಸುತ್ತದೆ ಎನ್ಎಎಸಿ NAAC ಸಂಸ್ಥೆಯ ಕೆಲವು ಕಾರ್ಯಕ್ರಮಗಳನ್ನು ವಿವರವಾಗಿ ನೋಡುವುದರ ಜೊತೆಗೆ ಇತರ ಗುಣಲಕ್ಷಣಗಳನ್ನೂ ಪರಿಶೀಲಿಸಲು ಮತ್ತು ಮೌಲ್ಯಮಾಪನ ಮಾಡಲು ಬಯಸುತ್ತದೆ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿ ವ್ಯಾಖ್ಯಾನಿಸಬಹುದಾದ ಮತ್ತು ಅಳೆಯಬಹುದಾದ ಪರಿಣಾಮಗಳನ್ನು ಪಡೆಯಲು ಅನುಕೂಲವಾಗುವಂತೆ ಶಿಕ್ಷಣ ಸಂಸ್ಥೆಯಲ್ಲಿ ಎಲ್ಲಾ ಬೋಧನೆ ಮತ್ತು ಕಲಿಕೆಯ ಚಟುವಟಿಕೆಗಳನ್ನು ಚಿಂತಿಸಿ ನಡೆಸಬೇಕು ಇದನ್ನು ನಾವು ಔಟ್ಕಮ್ ಬೇಸಡ್ ಎಜುಕೇಶನ್ ಹೊಂದುವ ಈ ನಿರ್ದಿಷ್ಟ ಅವಶ್ಯಕತೆಯು ಎಂಜಿನಿಯರಿಂಗ್ ಕಾಲೇಜುಗಳ ಎಲ್ಲಾ ಬೋಧಕವರ್ಗದ ಸದಸ್ಯರಿಗೆ ಹೊಸ ಅವಶ್ಯಕತೆಯಾಗಿದೆ ಏಕೆಂದರೆ ಅವರ ಹಿಂದಿನ ಚಟುವಟಿಕೆಗಳು ಇದಕ್ಕೆ ನೇರವಾಗಿ ಸಂಬಂಧಿಸಿರಲಿಲ್ಲ ಅವರು ಇದಕ್ಕೆ ವಿರೋಧವಾಗಿಲ್ಲ ಆದರೆ ಪರಿಣಾಮ ಆಧಾರಿತ ಶಿಕ್ಷಣಕ್ಕೆ ಅವರು ಸಂಪೂರ್ಣವಾಗಿ ಹೊಂದಾಣಿಕೆ ಹೊಂದಿಲ್ಲ ಈಗ ಟಿಎಎಲ್ಇ ಈ ಅವಶ್ಯಕತೆಗಳನ್ನು ಪೂರೈಸಲು ಶಿಕ್ಷಕರಿಗೆ ಅನುಕೂಲವಾಗುವಂತೆ ವಿನ್ಯಾಸಗೊಳಿಸಲಾದ ಪಠ್ಯಕ್ರಮವಾಗಿದೆ ಈಗ ಟಿಎಎಲ್ಇ ಎಂಜಿನಿಯರಿಂಗ್ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳನ್ನು ಅವರ ಪದವಿ ಗ್ರಹಣ ಸಮಯದಲ್ಲಿ ಉತ್ತಮ ಎಂಜಿನಿಯರ್ಗಳಾಗಲು ಅನುಕೂಲವಾಗುವಂತೆ ಮಾಡುವ ಗುರಿ ಹೊಂದಿದೆ ಯಾವುದೇ ಎಂಜಿನಿಯರಿಂಗ್ ಪ್ರೋಗ್ರಾಮ್ ಇದೇ ಗುರಿಯನ್ನು ಹೊಂದಿರಬೇಕು ಈ ಪಠ್ಯಕ್ರಮವನ್ನು 4 ಘಟಕಗಳ ಪ್ರಕಾರ ನೀಡಲಾಗುತ್ತದೆ ಅವು ಕಲಿಕೆಯ ಪರಿಣಾಮಗಳು ಪಠ್ಯಕ್ರಮದ ವಿನ್ಯಾಸ ಸೂಚನೆ ಮತ್ತು ಮಾನ್ಯತೆ ಪ್ರತಿಯೊಂದು ಘಟಕ ಒಂದು ಕ್ರೆಡಿಟ್ ಲೋಡ್ ಅನ್ನು ರೂಪಿಸುತ್ತದೆ ಇದು ಸರಿಸುಮಾರು 10 ತರಗತಿ ಅವಧಿಗಳಿಗೆ ಸಮಾನವಾಗಿರುತ್ತದೆ ಪ್ರತಿಯೊಂದು ಪಾಠವನ್ನು ಸುಮಾರು ಅರ್ಧಗಂಟೆಯ ವಿಡಿಯೋ ಉಪನ್ಯಾಸಗಳ 20 ಘಟಕಗಳಾಗಿ ನೀಡಲಾಗುತ್ತದೆ ಮತ್ತು ಪ್ರತಿ ಘಟಕವು ಒಂದು ಕಾರ್ಯಯೋಜನೆಯನ್ನು ಹೊಂದಿರುತ್ತದೆ ಇದು ಟಿಎಎಲ್ಇ ಪಠ್ಯದ ರಚನೆ ಟಿಎಎಲ್ಇ ಎಂಬ ಪಠ್ಯಕ್ರಮದಲ್ಲಿ ಯಾರು ಆಸಕ್ತಿ ಹೊಂದಿರುತ್ತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಕೆಲಸ ಮಾಡುವ ಶಿಕ್ಷಕರು ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಅನುಭವಿ ಅಥವಾ ಹೊಸದಾಗಿ ನೇಮಕಗೊಂಡ ಶಿಕ್ಷಕರು ಮಹತ್ವಾಕಾಂಕ್ಷಿ ಶಿಕ್ಷಕರು ಬೋಧನಾ ವೃತ್ತಿಯಿಂದ ಹೊರಗಿದ್ದು ಮತ್ತು ಇದಕ್ಕೆ ಪ್ರವೇಶ ಪಡೆಯಲು ಬಯಸುವವರು ಮತ್ತು ಶಿಕ್ಷಣ ತಂತ್ರಜ್ಞಾನದಲ್ಲಿ ತಮ್ಮ ವೃತ್ತಿಜೀವನವನ್ನು ಮಾಡಲು ಬಯಸುವ ಪದವಿ ವಿದ್ಯಾರ್ಥಿಗಳು ಈ ದಿನಗಳಲ್ಲಿ ಅಪಾರ ಪ್ರಮಾಣದ ಸಾಂಸ್ಥಿಕ ತರಬೇತಿ ನಡೆಯುತ್ತಿದೆ ಕಂಪನಿಯು ಸಹ ಕಾರ್ಪೊರೇಟ್ಗಳಿಗೆ ಶಿಕ್ಷಣ ಸಂಸ್ಥೆಗಳಿಗೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಣ ತಂತ್ರಜ್ಞಾನಗಳನ್ನು ಮತ್ತು ತರಬೇತಿ ಕಾರ್ಯಕ್ರಮಗಳನ್ನು ನೀಡುತ್ತಿದೆ ಅಂತಹ ಕಂಪನಿಗಳು ಸಹ ಈ ಪಠ್ಯಕ್ರಮದ ಬಗ್ಗೆ ಆಸಕ್ತಿ ವಹಿಸುತ್ತವೆ ನನ್ನ ಸ್ನೇಹಿತರಾದ ಪ್ರೊಫೆಸರ್ ರಜನಿಕಾಂತ್ ಅವರ ಸಲಹೆಗಳು ನನಗೆ ತುಂಬಾ ಅಮೂಲ್ಯವಾದವು ಎಂದು ನಾನು ಇಲ್ಲಿ ಅಂಗೀಕರಿಸಲು ಬಯಸುತ್ತೇನೆ ಈಗ ಟಿಎಎಲ್ಇ ಪಠ್ಯಕ್ರಮದ ಪರಿಣಾಮಗಳನ್ನು ಹೇಗೆ ಬರೆಯುವುದು ಮತ್ತು ಪರಿಣಾಮಗಳ ಸಾಧನೆಯನ್ನು ನೀವು ಹೇಗೆ ಅಳೆಯುತ್ತೀರಿ ಎಂಬಂತಹ ವಿಷಯಗಳನ್ನು ಇದು ತಿಳಿಸಿಕೊಡುತ್ತದೆ ಇವು ಮೊದಲನೆಯ ಪಾಠದ ಅಂಶಗಳು ಇವುಗಳನ್ನು ಸುಮಾರು 20 ಭಾಗಗಳಲ್ಲಿ ತಿಳಿದುಕೊಳ್ಳೋಣ ಎರಡನೆಯ ಪಾಠ "ಪಠ್ಯಕ್ರಮದ ವಿನ್ಯಾಸ" ಈ ಪಠ್ಯಕ್ರಮದ ವಿನ್ಯಾಸ ಪ್ರಕ್ರಿಯೆಯು ಮೊದಲನೆಯ ಪಾಠದ ಜ್ಞಾನವನ್ನು ಊಹಿಸುತ್ತದೆ ಮತ್ತು ಪಠ್ಯಕ್ರಮವನ್ನು ಎಡಿಡಿಐಇ ಮಾದರಿ 5 ಹಂತಗಳನ್ನು ಹೊಂದಿದೆ ವಿಶ್ಲೇಷಣೆ ಹಂತ ವಿನ್ಯಾಸ ಹಂತ ಅಭಿವೃದ್ಧಿ ಹಂತ ಕಾರ್ಯಗತ ಹಂತ ಮತ್ತು ಮೌಲ್ಯಮಾಪನ ಹಂತ ಪಠ್ಯಕ್ರಮದಲ್ಲಿ ಪ್ರತಿ ಹಂತವನ್ನು ವಿವರವಾಗಿ ನೋಡೋಣ ಮತ್ತು ಪಠ್ಯಕ್ರಮವನ್ನು ವಿನ್ಯಾಸಗೊಳಿಸಲು ಪ್ರತಿ ಹಂತಕ್ಕೂ ಒಂದು ರೀತಿಯ ಮಾದರಿಯನ್ನು ಪ್ರಸ್ತುತಪಡಿಸಲು ನಾವು ಪ್ರಯತ್ನಿಸುತ್ತೇವೆ ಮೂರನೇಯ ಪಾಠವು ಸೂಚನೆ ಗೆ ಸಂಬಂಧಿಸಿದೆ ನಾವು ಇಲ್ಲಿ ಸೂಚನಾ ವಿನ್ಯಾಸ ಮತ್ತು ಸೂಚನಾ ವಿಧಾನಗಳು ಪುರಾವೆ ಆಧಾರಿತ ಸೂಚನಾ ವಿಧಾನಗಳು ಇದರಲ್ಲಿ ವಿಶೇಷವಾಗಿ ಸೂಚನಾ ಕಾರ್ಯತಂತ್ರಗಳ ಬಗ್ಗೆ ಅಂದರೆ ಬೋಧನಾ ವಿಧಾನಗಳ ಸಂಗ್ರಹ ಬೋಧನಾ ಘಟಕವನ್ನು ಬರೆಯುವ ಲಿಪಿ ಅಂದರೆ ಕಲಿಕೆ ವಿನ್ಯಾಸಗಳ ಬಗ್ಗೆ ಮಾತನಾಡುತ್ತೇವೆ ಇದರ ನಂತರ ಯೋಜನೆಗಳು ಮತ್ತು ಪ್ರಸ್ತುತಿಗಳ ಸೂಚನೆಯನ್ನು ಸಹ ನೋಡೋಣ ನಾಲ್ಕನೇ ಪಾಠವು "ಮಾನ್ಯತೆ"ಗೆ ಸಂಬಂಧಿಸಿದೆ ಅದು ಎನ್ಬಿಎ ಮಾನ್ಯತೆಯಾಗಿರಬಹುದು ಈ ದಿನಗಳಲ್ಲಿ ಎಂಜಿನಿಯರಿಂಗ್ ಸಂಸ್ಥೆಗಳು ಕೇವಲ ಎನ್ಬಿಎ ಪಠ್ಯಕ್ರಮದ ರಚನೆಯಾಗಿದೆ ಈಗ ನಾವು ಪರಿಣಾಮ ಆಧಾರಿತ ಶಿಕ್ಷಣದ ಬಗ್ಗೆ ಮಾತನಾಡುತ್ತಿದ್ದೇವೆ ಪಠ್ಯಕ್ರಮದ ಪರಿಣಾಮಗಳ ಬಗ್ಗೆ ನಾವು ಈಗ ಮಾತನಾಡದೆ ನಾವು ಏನನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದೇನೆ ಎಂಬುದನ್ನು ನಮೂದಿಸೋಣ ಈ ಮೊದಲನೆಯ ಪಾಠದ ಕೊನೆಯಲ್ಲಿ ವಿದ್ಯಾರ್ಥಿಗಳು ಅಂದರೆ ಇಲ್ಲಿ ಕಲಿಯುವ ಮತ್ತು ಮಹತ್ವಾಕಾಂಕ್ಷೆಯುಳ್ಳ ಶಿಕ್ಷಕರು ಪರಿಣಾಮ ಆಧಾರಿತ ಶಿಕ್ಷಣದ ಸ್ವರೂಪ ಮತ್ತು ಎಂಜಿನಿಯರಿಂಗ್ನಲ್ಲಿ ಪದವಿಪೂರ್ವ ಕಾರ್ಯಕ್ರಮಕ್ಕೆ ಎನ್ಬಿಎ ನಿಗದಿಪಡಿಸಿದ ಉದ್ದೇಶಗಳನ್ನು ಮತ್ತು ಪರಿಣಾಮಗಳನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಆದ್ದರಿಂದ ಅದು ಮೊದಲ ಪಠ್ಯಕ್ರಮದ ಪರಿಣಾಮಗಳಲ್ಲಿ ಒಂದಾಗಿದೆ ಮತ್ತು ಕಲಿಯುವವರ ನಡುವೆ ಸಂವಹನ ನಡೆಸಲು ನಮಗೆ ಕೆಲವು ರೀತಿಯ ಭಾಷೆ ಬೇಕಾಗುತ್ತದೆ ಮತ್ತು ಅಲ್ಲಿಯೇ ನಾವು ಪ್ರವರ್ಗದ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಪಠ್ಯಕ್ರಮದ ಪರಿಣಾಮ ಹೀಗಿದೆ ಆಂಡರ್ಸನ್ ಬ್ಲೂಮ್ ವಿನ್ಸೆಂಟಿ ಟ್ಯಾಕ್ಸಾನಮಿ ಮತ್ತು ಕಲಿಕೆಯ ಮೂರು ಘಟಕಗಳನ್ನು ಅರ್ಥಮಾಡಿಕೊಳ್ಳುವುದು ಮೂರನೆಯ ಪಠ್ಯಕ್ರಮದ ಪರಿಣಾಮದಲ್ಲಿ ನಾವು ಎಂಜಿನಿಯರಿಂಗ್ ಪಠ್ಯಕ್ರಮದ ಪರಿಣಾಮಗಳನ್ನು ಹೇಗೆ ಬರೆಯುವುದು ಎಂಬುದನ್ನು ಕಲಿಯುತ್ತೇವೆ ಇದರ ಉಪವಿಭಾಗವಾಗಿ ಪ್ರೋಗ್ರಾಮ್ ಪರಿಣಾಮ ಹಾಗೂ ಎರಡನೆಯ ಪಾಠವು ಎಡಿಡಿಐಇನ ಮತ್ತು ಸಾಮರ್ಥ್ಯಗಳನ್ನು ಸಾಧಿಸಲು ನಾವು ಆ ಸಮಯದಲ್ಲಿ ವಿಸ್ತಾರವಾಗಿ ಹೇಳುತ್ತೇವೆ ನಾಲ್ಕನೆಯ ಪಾಠ ನಮಗೆ ವಿಭಾಗ ಮಟ್ಟದಲ್ಲಿ ಎನ್ಬಿಎ ಪಠ್ಯಕ್ರಮದ ಪರಿಣಾಮಗಳು ಈಗ ಸ್ವಲ್ಪ ಹೆಚ್ಚು ನಿರ್ದಿಷ್ಟವಾಗಿ ಮೊದಲನೆಯ ಪಾಠಕ್ಕೆ ಬರೋಣ ಎಂಜಿನಿಯರಿಂಗ್ ಪ್ರೋಗ್ರಾಂನ ಕಲಿಕೆಯ ಪರಿಣಾಮಗಳನ್ನು ತಿಳಿಯಲು ಮೊದಲು ಉತ್ತಮ ಎಂಜಿನಿಯರ್ ಶಿಕ್ಷಣ ಬೋಧನೆ ಕಲಿಕೆ ಮೌಲ್ಯಮಾಪನ ಮತ್ತು ಸೂಚನೆಯ ಗುಣಲಕ್ಷಣಗಳ ತಿಳುವಳಿಕೆಯ ಅಗತ್ಯವಿದೆ ನಂತರ ನಾವು ಪರಿಣಾಮ ಆಧಾರಿತ ಶಿಕ್ಷಣವನ್ನು ಅರ್ಥಮಾಡಿಕೊಳ್ಳಲು ನಾವು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೇವೆ ನಂತರ ಈ ಜ್ಞಾನದ ಆಧಾರದ ಮೇಲೆ ನಾವು ಕಾರ್ಯಕ್ರಮದ ಶೈಕ್ಷಣಿಕ ಉದ್ದೇಶಗಳು ಪ್ರೋಗ್ರಾಮ್ ಸ್ಪೆಸಿಫಿಕ್ ಪರಿಣಾಮಗಳು ಬರೆಯುತ್ತೇವೆ ಈ ಮೂರು ರೀತಿಯ ಪರಿಣಾಮಗಳ ನಿರ್ದಿಷ್ಟ ಅರ್ಥವನ್ನು ನಾವು ನಂತರದ ಹಂತದಲ್ಲಿ ನೋಡುತ್ತೇವೆ ಈಗ ಎಂಜಿನಿಯರ್ಗಳು ಏನು ಮಾಡುತ್ತಾರೆ ಉತ್ತಮ ಎಂಜಿನಿಯರ್ಗಳು ಯಾರು ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಲು ಬಯಸುತ್ತೇವೆ ಉತ್ತಮ ಎಂಜಿನಿಯರ್ಗಳು ಯಾರೆಂದು ಅರ್ಥಮಾಡಿಕೊಳ್ಳುವ ಮೊದಲು ಎಂಜಿನಿಯರ್ಗಳು ಏನು ಮಾಡುತ್ತಾರೆ ಎಂಬುದನ್ನು ನೋಡಿ ನಮ್ಮ ಅನುಕ್ರಮವನ್ನು ಸ್ವಲ್ಪ ಬದಲಾಯಿಸೋಣ ಎಂಜಿನಿಯರ್ಗಳು ಯೋಜನೆ ರೂಪಿಸುವುದು ವಿನ್ಯಾಸ ಅಭಿವೃದ್ಧಿ ಉತ್ಪಾದನೆ ಪರೀಕ್ಷೆ ಸ್ಥಾಪನೆ ತಾಂತ್ರಿಕ ಉತ್ಪನ್ನಗಳ ನಿರ್ವಹಣೆ ಮಾಡುತ್ತಾರೆ ಸಹಜವಾಗಿ ಯಾವುದೇ ಒಬ್ಬ ಎಂಜಿನಿಯರ್ ಈ ಎಲ್ಲಾ ಚಟುವಟಿಕೆಯನ್ನು ಮಾಡಲು ಸಾಧ್ಯವಿಲ್ಲ ಅವರ ವೃತ್ತಿಜೀವನದ ವಿವಿಧ ಹಂತಗಳಲ್ಲಿ ಅವರು ಈ ಎಲ್ಲಾ ಚಟುವಟಿಕೆಗಳಲ್ಲಿ ಭಾಗಿಯಾಗಿರಬಹುದು ಆದರೆ ಯಾವುದೇ ಸಮಯದಲ್ಲಿ ಅವರು ಈ ಚಟುವಟಿಕೆಗಳಲ್ಲಿ ಕೇವಲ ಒಂದರಲ್ಲಿ ಮಾತ್ರ ಭಾಗಿಯಾಗಿರುತ್ತಾರೆ ಮತ್ತು ಈ ಎಲ್ಲಾ ಚಟುವಟಿಕೆಗಳು ಅವನು ಕೆಲಸ ಮಾಡುತ್ತಿರುವ ಸಂಸ್ಥೆಗೆ ಸಂಪತ್ತಿನ ಉತ್ಪಾದನೆಗೆ ಕಾರಣವಾಗಬೇಕಾಗುತ್ತದೆ ಎಂಜಿನಿಯರ್ಗಳು ಈ ಎಲ್ಲಾ ಚಟುವಟಿಕೆಗಳನ್ನು ನಿರ್ವಹಿಸುವುದಷ್ಟೇ ಅಲ್ಲ ಕೆಲವೊಮ್ಮೆ ಅವರು ತಾಂತ್ರಿಕ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಬಳಸಿಕೊಂಡು ಸೇವೆಗಳನ್ನೊ ಒದಗಿಸುತ್ತಾರೆ ಉದಾಹರಣೆಗೆ ನೀವು ವಿದ್ಯುತ್ ಸರಬರಾಜು ಅಥವಾ ನೀರು ಸರಬರಾಜು ತೆಗೆದುಕೊಳ್ಳಿ ಎಂಜಿನಿಯರ್ಗಳು ಈ ಉತ್ಪನ್ನಗಳಲ್ಲಿ ಸರಿಯಾದ ರೀತಿಯ ಸೇವೆಗಳನ್ನುಒದಗಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಬೇಕು ಮತ್ತೆ ಮೊದಲನೆಯದಕ್ಕೆ ಬಂದರೆ ವಾಸ್ತವವಾಗಿ ಎಂಜಿನಿಯರ್ಗಳು ಬಹಳ ವಿರಳವಾಗಿ ಪ್ರತ್ಯೇಕವಾಗಿ ಕೆಲಸ ಮಾಡುತ್ತಾರೆ ಯಾವುದೇ ಎಂಜಿನಿಯರಿಂಗ್ ಚಟುವಟಿಕೆಯು ಎಂಜಿನಿಯರ್ಗಳ ಗುಂಪನ್ನು ಒಳಗೊಂಡಿರುತ್ತದೆ ಒಂದಾ ಅದೇ ಮಟ್ಟದಲ್ಲಿ ಅಥವಾ ಕೆಲವೊಮ್ಮೆ ಶ್ರೇಣೀಕೃತ ಶೈಲಿಯಲ್ಲಿ ಸಂಘಟಿತರಾಗುತ್ತಾರೆ ಮತ್ತು ಕೆಲವು ಎಂಜಿನಿಯರ್ಗಳಲ್ಲದವರೊಂದಿಗೆ ಸಾಮಾಜಿಕವಾಗಿ ಸಂಬಂಧಿಸಿದ ಸಂಕೀರ್ಣ ತಾಂತ್ರಿಕ ಸಮಸ್ಯೆಗಳನ್ನು ಪರಿಹರಿಸುತ್ತಾರೆ ಎಂಜಿನಿಯರ್ಗಳು ಮಾಡುವುದು ಇದನ್ನೇ ಆದರೆ ಇವೆಲ್ಲವನ್ನೂ ಮಾಡುವಾಗ ಅವರು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ವೃತ್ತಿಪರ ಮತ್ತು ನೈತಿಕ ಮಾನದಂಡಗಳಲ್ಲಿ ಕಾರ್ಯನಿರ್ವಹಿಸುವುದು ಮತ್ತು ವರ್ತಿಸುವುದೂ ಅಗತ್ಯವಾಗಿರುತ್ತದೆ ಏಕೆಂದರೆ ಪ್ರತಿಯೊಂದು ವೃತ್ತಿಪರ ಸಂಸ್ಥೆಯು ನಡವಳಿಕೆಯ ಕೆಲವು ಅವಶ್ಯಕತೆಗಳನ್ನು ಹೊಂದಿದೆ ಮತ್ತು ಇವುಗಳನ್ನು ವೃತ್ತಿಪರ ಮತ್ತು ನೈತಿಕ ಮಾನದಂಡಗಳಾಗಿ ವಿವರಿಸಲಾಗುತ್ತದೆ ಆದ್ದರಿಂದ ಎಲ್ಲಾ ಎಂಜಿನಿಯರ್ಗಳು ಅದರೊಳಗೆ ಕೆಲಸ ಮಾಡಬೇಕಾಗುತ್ತದೆ ಈಗ ನಾವು ಉತ್ತಮ ಎಂಜಿನಿಯರ್ ಯಾರು ಎಂದು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ ಉತ್ತಮ ಎಂಜಿನಿಯರ್ ಯಾರು ಎಂದು ನಾವು ಎಲ್ಲಿ ಕಂಡುಕೊಳ್ಳಬಹುದು ಸಾಮಾನ್ಯವಾಗಿ ಎಂಜಿನಿಯರ್ಗಳು ಕೈಗಾರಿಕೆಗಳಲ್ಲಿ ಉದ್ಯೋಗದಲ್ಲಿದ್ದಾರೆ ಮತ್ತು ನಾವು ವಿಶ್ವಪ್ರಖ್ಯಾತ ಅಥವಾ ಪ್ರಸಿದ್ಧ ಗೌರವಾನ್ವಿತ ಕೈಗಾರಿಕೆಗಳಿಗೆ ಹೋಗಿ ಅವರ ಸಿಇಒ ಅಥವಾ ಅವರ ವ್ಯವಸ್ಥಾಪಕರ ಹತ್ತಿರ ಹೋಗಿ ಅವರು ಉತ್ತಮ ಎಂಜಿನಿಯರ್ ಎಂದು ಯಾರನ್ನು ಪರಿಗಣಿಸುತ್ತಾರೆ ಎಂದು ಕೇಳುವುದೇ ಈ ರೀತಿಯ ಸಮೀಕ್ಷೆಗಳನ್ನು ಸಾಕಷ್ಟು ಬಾರಿ ಮಾಡಲಾಗಿದೆ ತಂತ್ರಜ್ಞಾನಗಳು ಬದಲಾದಂತೆ ಅವಶ್ಯಕತೆಗಳು ಬದಲಾದಂತೆ ಉತ್ತಮ ಎಂಜಿನಿಯರ್ನಲ್ಲಿ ಕಾಣುವಂತಹ ಲಕ್ಷಣಗಳು ಕೂಡ ಸಮಯದೊಂದಿಗೆ ಬದಲಾಗುತ್ತಿರಬಹುದು ಆದ್ದರಿಂದ ಇದು ಅವರು ಪರಿಗಣಿಸುವ ಪ್ರಕಾರ ಉತ್ತಮ ಎಂಜಿನಿಯರ್ನ ಗುಣಲಕ್ಷಣಗಳ ಸಾರಾಂಶವಾಗಿದೆ ಕೆಲವು ಕಂಪನಿಗಳು ಯಾವುದಕ್ಕಾದರೂ ಸೂಚಿಸಿದ್ದಕ್ಕಿಂತ ಹೆಚ್ಚಿನ ಆದ್ಯತೆಯನ್ನು ನೀಡಬಹುದು ಆದರೆ ಇವು ಸೂಚಕವಾಗಿವೆ ನಿರ್ದಿಷ್ಟ ಶ್ರೇಣೀಕೃತ ಕ್ರಮದಲ್ಲಿ ಅಗತ್ಯವಾಗಿ ಜೋಡಿಸಲಾಗಿಲ್ಲ ಆದರೆ ಅವರೆಲ್ಲರೂ ಒಳ್ಳೆಯ ಎಂಜಿನಿಯರ್ಗಳು ಎಂಜಿನಿಯರಿಂಗ್ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಬಗ್ಗೆ ಉತ್ತಮ ಜ್ಞಾನವನ್ನು ಹೊಂದಿರಬೇಕು ಎಂದು ಹೇಳುತ್ತಾರೆ ಅದರ ಬಗ್ಗೆ ಎರಡನೆಯ ಅಭಿಪ್ರಾಯವಿಲ್ಲ ಎಂಜಿನಿಯರಿಂಗ್ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಕಳಪೆ ಜ್ಞಾನಕ್ಕೆ ಪರ್ಯಾಯ ವ್ಯವಸ್ಥೆ ಇಲ್ಲ ನಂತರ ಬರುವುದು ಚೆನ್ನಾಗಿ ವ್ಯಾಖ್ಯಾನಿಸಿದ ಮತ್ತು ಕೆಟ್ಟದಾಗಿ ವ್ಯಾಖ್ಯಾನಿಸಿದ ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯ ಏಕೆಂದರೆ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಪ್ರಮುಖವಾಗಿ ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ತರಬೇತಿ ಪಡೆಯುವ ಸಾಧ್ಯತೆಯಿದೆ ಅವು ಅಧ್ಯಾಯದ ಅಂತ್ಯದಲ್ಲಿ ಬರುವ ಸಮಸ್ಯೆಗಳು ಅಥವ ಪರೀಕ್ಷೆಯ ಸಮಸ್ಯೆಗಳು ಆದರೆ ನೈಜ ಜಗತ್ತಿನ ಸಮಸ್ಯೆಗಳು ಸಾಮಾನ್ಯವಾಗಿ ಉತ್ತಮವಾದ ರೀತಿಯಲ್ಲಿ ವ್ಯಾಖ್ಯಾನ ವಾಗಿರುವುದಿಲ್ಲ ಆದ್ದರಿಂದ ಅವರಿಗೆ ತಪ್ಪಾಗಿ ವ್ಯಾಖ್ಯಾನಿಸಲಾದ ಸಮಸ್ಯೆಯನ್ನು ನಿಭಾಯಿಸಿ ಅದನ್ನು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಸಮಸ್ಯೆಯಾಗಿ ಪರಿವರ್ತಿಸಲು ಸಾಧ್ಯವಾಗಬೇಕು ಆ ಪ್ರಕ್ರಿಯೆಯು ತುಂಬಾ ಸರಳವಲ್ಲ ಮತ್ತು ಇದು ಮಾನ್ಯ ಅಥವಾ ಮಾನ್ಯವಲ್ಲದ ಅನೇಕ ಊಹೆಗಳನ್ನು ಒಳಗೊಂಡಿರುತ್ತದೆ ಆದ್ದರಿಂದ ಮೊದಲ ಎರಡು ನಿಜವಾಗಿಯೂ ಶಿಸ್ತಿನ ಅವಶ್ಯಕತೆಗಳು ಉತ್ತಮ ಎಂಜಿನಿಯರ್ನ ಮತ್ತೊಂದು ಗುಣಲಕ್ಷಣವೆಂದರೆ ಗ್ರಾಹಕರ ಅಗತ್ಯತೆಗಳ ಮತ್ತು ಮಾರುಕಟ್ಟೆಯ ಪ್ರವೃತ್ತಿಗಳ ಅರಿವು ಇರುವುದು ಎಂಜಿನಿಯರ್ ಮಾಡುವ ಯಾವುದೇ ಕೆಲಸವಾಗಲಿ ಅದು ಯಾರೊಬ್ಬರ ಅಗತ್ಯವನ್ನು ಪೂರೈಸಬೇಕು ಒಂದೋ ಸರ್ಕಾರವು ಸಾರ್ವಜನಿಕರ ಅಗತ್ಯವನ್ನು ಪೂರೈಸುತ್ತಿದೆ ಅಥವಾ ಕಂಪನಿಯು ಕೆಲವು ಸೇವೆಗಳು ಮತ್ತು ಉತ್ಪನ್ನಗಳನ್ನು ಗ್ರಾಹಕರಿಗೆ ಲಭ್ಯವಾಗುವಂತೆ ಮಾಡಲು ಪ್ರಯತ್ನಿಸುತ್ತಿದೆ ಆದ್ದರಿಂದ ಗ್ರಾಹಕರ ಅಗತ್ಯತೆಗಳ ಮತ್ತು ಮಾರುಕಟ್ಟೆಯ ಪ್ರವೃತ್ತಿಗಳ ಅರಿವು ಯಾವುದೇ ಉತ್ತಮ ಎಂಜಿನಿಯರ್ನ ಅವಶ್ಯಕತೆ ಒಬ್ಬರು ಎಷ್ಟೇ ಸುಂದರವಾದ ಉತ್ಪನ್ನವನ್ನು ವಿನ್ಯಾಸಗೊಳಿಸಿದರೂ ಅದು ಮಾರುಕಟ್ಟೆಯ ಪ್ರವೃತ್ತಿಗೆ ಅನುಗುಣವಾಗದಿದ್ದರೆ ಉತ್ಪನ್ನವು ಮಾರುಕಟ್ಟೆಯಲ್ಲಿ ಸ್ವೀಕಾರವಾಗುವುದಿಲ್ಲ ಮತ್ತು ಮುಂದಿನದು ತಂಡದಲ್ಲಿ ಕೆಲಸ ಮಾಡುವ ಸಾಮರ್ಥ್ಯ ನಾವು ಮೊದಲೇ ಹೇಳಿದಂತೆ ಎಂಜಿನಿಯರ್ಗಳು ಯಾವಾಗಲೂ ತಂಡಗಳಲ್ಲಿ ಕೆಲಸ ಮಾಡುತ್ತಾರೆ ಆದ್ದರಿಂದ ಯಾರಾದರೂ ಪ್ರತ್ಯೇಕವಾಗಿ ಕೆಲಸ ಮಾಡುವ ಪ್ರಶ್ನೆಯೇ ಇಲ್ಲ ಒಬ್ಬನು ತಂಡದಲ್ಲಿ ಕೆಲಸ ಮಾಡಬೇಕಾದರೆ ಅವನಲ್ಲಿ ಅದರದೇ ಆದ ಕೌಶಲ್ಯಗಳು ಇರಬೇಕು ತಂಡದಲ್ಲಿ ಕೆಲಸ ಮಾಡುವಾಗ ಕಠಿಣವಾದ ಸ್ವತಂತ್ರ ನಿಲುವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಮತ್ತು ಒಬ್ಬನು ಇತರರೊಂದಿಗೆ ಕೆಲಸ ಮಾಡಲು ಕಲಿಯಬೇಕು ನಂತರ ಯೋಜನೆಯನ್ನು ದಾಖಲಿಸುವ ಮತ್ತು ಪರಿಣಾಮಕಾರಿಯಾಗಿ ಸಂವಹನ ಮಾಡುವ ಸಾಮರ್ಥ್ಯ ಬರುತ್ತದೆ ದುರದೃಷ್ಟವಶಾತ್ ಭಾರತೀಯ ಸನ್ನಿವೇಶದಲ್ಲಿ ನೀವು ಯಾವುದನ್ನು ಕಡಿಮೆ ಮುಖ್ಯವೆಂದು ಪರಿಗಣಿಸುತ್ತೀರಿ ಅನೇಕ ಎಂಜಿನಿಯರ್ಗಳು ದಸ್ತಾವೇಜನ್ನು ಮತ್ತು ಸಂವಹನ ಮಾಡುವುದನ್ನು ದ್ವಿತೀಯಕ ಅವಶ್ಯಕತೆ ಎಂದು ಪರಿಗಣಿಸುತ್ತಾರೆ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವುದನ್ನು ಪ್ರಾಥಮಿಕ ಅವಶ್ಯಕತೆ ಎಂದು ಪರಿಗಣಿಸುತ್ತಾರೆ ಆದರೆ ನೀವು ಅನೇಕ ಕಂಪನಿಗಳನ್ನು ಕೇಳಿದರೆ ಯೋಜನೆಯನ್ನು ದಾಖಲಿಸುವ ಮತ್ತು ಪರಿಣಾಮಕಾರಿಯಾಗಿ ಸಂವಹನ ಮಾಡುವ ಈ ಸಾಮರ್ಥ್ಯವನ್ನು ಅವರು ಬಹಳ ಮುಖ್ಯವಾಗಿ ಪರಿಗಣಿಸುತ್ತಾರೆ ತಂತ್ರಜ್ಞಾನಗಳು ಹಾಗೂ ಮಾರುಕಟ್ಟೆಯ ಪ್ರವೃತ್ತಿಗಳು ನಿರಂತರವಾಗಿ ಬದಲಾಗುತ್ತಿರುವುದರಿಂದ 4 ವರ್ಷಗಳ ಕಲಿಕೆ ಅಥವಾ 2 ವರ್ಷಗಳ ಸ್ನಾತಕೋತ್ತರ ಅವಧಿಯಲ್ಲಿ ನೀವು ಕಲಿಯುವ ವಿದ್ಯೆ ಸಮರ್ಪಕವಾಗಿರುವುದಿಲ್ಲ ಪಚಾರಿಕ ಕಾರ್ಯಕ್ರಮದ ನಂತರ ನಿಮ್ಮ ಕಲಿಕೆಯನ್ನು ನಿಲ್ಲಿಸಲು ಸಾಧ್ಯವಿಲ್ಲ ನೀವು ಕೆಲಸದಲ್ಲಿ ಇಚ್ಚಾಶಕ್ತಿ ಹಾಗೂ ಕಲಿಕೆಯ ಸಾಮರ್ಥ್ಯವನ್ನು ಹೊಂದಿರುವುದು ಬಹಳ ಆವಶ್ಯಕವಾಗಿದೆ ಮತ್ತು ಅಂತಿಮವಾಗಿ ಎಂಜಿನಿಯರಿಂಗ್ ಚಟುವಟಿಕೆಗಳ ಎಲ್ಲಾ ಅಂಶಗಳಲ್ಲಿ ಆಸಕ್ತಿ ಮತ್ತು ಅರಿವು ಹೊಂದಿರುವುದು ಒಬ್ಬರು ಇತರ ಎಲ್ಲ ಅಂಶಗಳ ಬಗ್ಗೆ ತಿಳಿದಿರಬೇಕು ಎಂಜಿನಿಯರ್ ಕೆಲಸವು ಏನನ್ನಾದರೂ ವಿನ್ಯಾಸಗೊಳಿಸಿ ಏನನ್ನಾದರೂ ಪರೀಕ್ಷಿಸಿ ಮತ್ತು ಅದನ್ನು ದಾಖಲಿಸಿ ಕೊನೆಗೊಳ್ಳುವುದಿಲ್ಲ ಅದರ ಎಲ್ಲಾ ಅಂಶಗಳ ಬಗ್ಗೆ ಅವನಿಗೆ ತಿಳಿದಿರಬೇಕು ಮತ್ತು ಇವುಗಳು ಉತ್ತಮ ಎಂಜಿನಿಯರ್ನ ಗುಣಲಕ್ಷಣಗಳಾಗಿವೆ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಶನ್ ವಿನ್ಯಾಸಗೊಳಿಸಿರುವ ಪಠ್ಯ ಉತ್ತಮ ಎಂಜಿನಿಯರ್ಗಳ ಈ ಎಲ್ಲಾ ಗುಣಲಕ್ಷಣಗಳನ್ನು ಪರಿಣಾಮಕಾರಿಯಾಗಿ ಹೀರಿಕೊಳ್ಳುತ್ತದೆ ಮತ್ತು ಅವುಗಳನ್ನು ಪದವಿಪೂರ್ವ ಕಾರ್ಯಕ್ರಮಗಳ ಅಗತ್ಯ ಪರಿಣಾಮಗಳಾಗಿ ನಿರೂಪಿಸುತ್ತದೆ ಮತ್ತು ಅವುಗಳನ್ನು ಪ್ರೋಗ್ರಾಮ್ ಪರಿಣಾಮಗಳೆಂದು ಹೇಳಿರುವ 12 ಪರಿಣಾಮಗಳನ್ನು ನಾವು ಇನ್ನೊಂದು ಘಟಕದಲ್ಲಿ ನೋಡುತ್ತೇವೆ ಈಗ ಎಲ್ಲಾ ಎಂಜಿನಿಯರಿಂಗ್ ಕಾರ್ಯಕ್ರಮಗಳು ಜ್ಞಾನ ಕೌಶಲ್ಯ ಮತ್ತು ವರ್ತನೆಗಳನ್ನು ಪ್ರೋಗ್ರಾಂ ಪರಿಣಾಮಗಳೆಂದು ಸೂಚಿಸುತ್ತವೆ ಮತ್ತು 12ನೇ ತರಗತಿಯ ಪದವೀಧರರಿಗೆ ಉತ್ತಮ ಎಂಜಿನಿಯರ್ನ ಗುಣಲಕ್ಷಣಗಳನ್ನು ಪಡೆಯಲು ಅನುಕೂಲ ಮಾಡಿಕೊಡುತ್ತದೆ ಈಗ ನಾವು ನೋಡುವುದು ಒಂದು ನಿಯೋಜನೆ ನಿಯೋಜನೆಗಳು ಉಪನ್ಯಾಸದಲ್ಲಿ ಪ್ರಸ್ತುತಪಡಿಸಿದ್ದನ್ನು ಮೀರಿ ಸ್ವಲ್ಪ ಅನ್ವೇಷಿಸುವ ಉತ್ತಮ ಉದ್ದೇಶವನ್ನು ಪೂರೈಸುತ್ತವೆ ಉದಾಹರಣೆಗೆ ನಾವು ಉತ್ತಮ ಎಂಜಿನಿಯರ್ಗಳ ಗುಣಲಕ್ಷಣಗಳು ಯಾವುವು ಎಂಬುದರ ಕುರಿತು ಮಾತನಾಡಿದ್ದೇವೆ ನೀವು ನಿಮ್ಮ ನೆಚ್ಚಿನ ಉತ್ತಮ ಎಂಜಿನಿಯರ್ ಅನ್ನು ಗುರುತಿಸಬಹುದೇ ನೀವು ನೋಡಬಹುದು ಅಂತರ್ಜಾಲದಲ್ಲಿ ಸಾಕಷ್ಟು ಸಾಹಿತ್ಯ ಲಭ್ಯವಿದೆ ನಿಮ್ಮ ನೆಚ್ಚಿನ ಉತ್ತಮ ಎಂಜಿನಿಯರ್ ಅನ್ನು ನೀವು ಗುರುತಿಸಬಹುದು ಮತ್ತು ಆಯ್ಕೆ ಮಾಡಬಹುದು ಮತ್ತು ನಂತರ 250 ರಿಂದ 400 ಪದಗಳಲ್ಲಿ ನೀವು ಅವನನ್ನು ಅಥವಾ ಅವಳನ್ನು ಉತ್ತಮ ಎಂಜಿನಿಯರ್ ಎಂದು ಏಕೆ ಪರಿಗಣಿಸುತ್ತೀರಿ ಎಂದು ತಿಳಿಸಿರಿ ಆದ್ದರಿಂದ ಅವು ಮೊದಲ ಪಠ್ಯದ ಕೊನೆಯಲ್ಲಿರುವ ಕಾರ್ಯಯೋಜನೆಗಳಾಗಿವೆ ತದನಂತರ ನಾವು ಮತ್ತೊಂದು ಪಠ್ಯ M1U2 ಗೆ ಹೋಗೋಣ M1U2 ಶಿಕ್ಷಣ ಮತ್ತು ಬೋಧನೆ ಎಂಬ ಪರಿಚಿತ ಪದಗಳನ್ನು ಮತ್ತೆ ಪರಿಚಯಿಸಲು ಪ್ರಯತ್ನಿಸುತ್ತದೆ ಶಿಕ್ಷಣ ಮತ್ತು ಬೋಧನೆಯು ಪ್ರತಿಯೊಬ್ಬರಿಗೂ ತಿಳಿದಿರುವ ಸಂಗತಿಯಾಗಿದೆ ಆದರೆ ಅನೇಕ ಬಾರಿ ಅವುಗಳನ್ನು ಸ್ವಲ್ಪ ವಿನಿಮಯವಾಗಿ ಅಥವಾ ಅಸ್ಪಷ್ಟವಾಗಿ ಬಳಸಲಾಗುತ್ತದೆ ಆದರೆ ಶಿಕ್ಷಕರಾಗಿ ಒಬ್ಬರು "ಶಿಕ್ಷಣ" ಮತ್ತು "ಬೋಧನೆ" ಪದಗಳ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆಯನ್ನು ಹೊಂದಿರಬೇಕು ಅದನ್ನು ನಾವು ಮುಂದಿನ ಪಠ್ಯದಲ್ಲಿ ಅನ್ವೇಷಿಸುತ್ತೇವೆ ನೀವು ಗಮನಹರಿಸಿದ್ದಕ್ಕಾಗಿ ಧನ್ಯವಾದಗಳು